ಬ್ಲೂ ಟೂತ್ ಅನ್ನು ಉಪಯೋಗಿಸಿ ಪ್ರಯೋಗ ಲೆಕ್ಚರ್ 40 ಕ್ಕೆ ಸ್ವಾಗತ ಈ ಲೆಕ್ಚರ್ ನಲ್ಲಿ ಮೊದಲಿಗೆ ನಾನು ಒಂದು ಬ್ಲೂಟೂತ್ ಮೋಡ್ಯುಲ್ ಅನ್ನು STM ಬೋರ್ಡ್ ನೊಂದಿಗೆ ಇಂಟರ್ಫೇಸ್ ಮಾಡುತ್ತೇನೆ ಇದರೊಂದಿಗೆ ಹಿಂದಿನ ಎರಡು ಲೆಕ್ಚರ್ ಗಳಲ್ಲಿ ನಾವು ನಿಮಗೆ ಆಕ್ಸೆಲೆರೋಮೀಟರ್ ನೊಂದಿಗೆ ಪರಿಚಯಿಸಿದ್ದೇವೆ ಆ ಡಿವೈಸ್ ನೊಂದಿಗೆ ಸಹ ನಾವು ಕೆಲವು ಪ್ರಯೋಗಗಳನ್ನು ಮಾಡಲಿದ್ದೇವೆ ನಾವು ತೋರಿಸುವುದು ಏನೆಂದರೆ ನಾವು ಒಂದು ಡಿವೈಸ್ ನ ಓರಿಯೆಂಟೇಷನ್ ಅನ್ನು ಹೇಗೆ ಕಂಡುಹಿಡಿಯಬಹುದು ಡಿವೈಸ್ ವು ಫ್ಲಾಟ್ ನೆಲದಲ್ಲಿ ಇದೆಯೋ ಅಥವಾ ವರ್ಟಿಕಲ್ ಆಗಿ ಮೇಲ್ಮುಖವಾಗಿ ಇದೆಯೋ ಅಥವಾ ವರ್ಟಿಕಲ್ ಆಗಿ ಕೆಳಮುಖವಾಗಿ ಇದೆಯೇ ಅಥವಾ ಹೊರಿಜಾಂಟಲ್ ಆಗಿ ಎಡಬದಿ ಅಥವಾ ಹೊರಿಜಾಂಟಲ್ ಆಗಿ ಬಲಬದಿಗೆ ಇದೆಯೋ ಇವೆಲ್ಲವು ಕೆಲವು ನಾವು ಕಂಡುಹಿಡಿಯುವ ಓರಿಯೆಂಟೇಷನ್ ಗಳಾಗಿವೆ ನಾವು ಮೊದಲಿಗೆ ನಾವು ಬ್ಲೂಟೂತ್ ಮೋಡ್ಯುಲ್ ಅನ್ನು ಮೈಕ್ರೋ ಕಂಟ್ರೋಲರ್ ಬೋರ್ಡ್ ನೊಂದಿಗೆ ಹೇಗೆ ಕನೆಕ್ಟ್ ಮಾಡಬಹುದು ಎಂಬುದನ್ನು ತೋರಿಸಲಿದ್ದೇವೆ ಹಾಗು ನಮಗೆ ಆಕ್ಸೆಲೆರೋಮೀಟರ್ ಅನ್ನು ಹೇಗೆ ಕನೆಕ್ಟ್ ಮಾಡುವುದು ಎಂಬುದು ಮೊದಲೇ ತಿಳಿದಿದೆ ನಂತರ ನಾವು ನಿರ್ದಿಷ್ಟ ಡಿವೈಸ್ ನ ಓರಿಯೆಂಟೇಷನ್ ಅನ್ನು ಫಿಗರ್ ಔಟ್ ಮಾಡೋಣ ಹಾಗು ನಾವು ಅದನ್ನು ಕಂಡುಹಿಡಿಯೋಣ ಹಾಗು ಅದನ್ನು ಮೊಬೈಲ್ ಫೋನ್ ನಲ್ಲಿ ಡಿಸ್ಪ್ಲೇ ಮಾಡುತ್ತೇವೆ ಅದನ್ನು ನಾನು STM ಹೊಂದಿರುವ ಬ್ಲೂಟೂತ್ ಮೋಡ್ಯುಲ್ ನೊಂದಿಗೆ ಕನೆಕ್ಟ್ ಮಾಡುತ್ತೇನೆ ಅದು ಇವೆರಡರ ಮಧ್ಯೆ ಇದೆ ಹಾಗು ಕೊನೆಗೆ ನಾವು ನಿಮಗೆ ಇಡೀ ಡೆಮೋವನ್ನು ತೋರಿಸುತ್ತೇವೆ ಈಗ ನಾವು ಇಲ್ಲಿ ಉಪಯೋಗಿಸುವ ಬ್ಲೂಟೂತ್ ಮೋಡ್ಯುಲ್ ಎಂದರೆ HC 06 ಕನೆಕ್ಷನ್ ವು ಫೇರ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಇದು Vcc ಆಗಿದೆ ಇದು 5 ವೋಲ್ಟ್ ಗೆ ಕನೆಕ್ಟ್ ಆಗಿದೆ ಇದು GND ಇದನ್ನು STM ನ ಗ್ರೌಂಡ್ ಪಿನ್ ಗೆ ಕನೆಕ್ಟ್ ಮಾಡಲಾಗಿದೆ TX ವು D2 ವಿಗೆ ಕನೆಕ್ಟ್ ಆಗಿದೆ ಹಾಗು RX ವು D3 ಗೆ ಕನೆಕ್ಟ್ ಆಗಿದೆ ಅದೇ ರೀತಿ ನಾವು ಈ ಎರಡು ಪಿನ್ ಗಳ ನಡುವೆ ಸೀರಿಯಲ್ ಕಮ್ಯುನಿಕೇಶನ್ ಅನ್ನು ಬಿಲ್ಡ್ ಮಾಡಬೇಕು ನಾವು ಒಂದು ಪಿನ್ ಅನ್ನು RX ಆಗಿ ಹಾಗು ಮತ್ತೊಂದು ಪಿನ್ ಅನ್ನು TX ಆಗಿ ಮಾಡಬೇಕು ಈಗ ನಾನು ನಿಮಗೆ ಡೆಮೋದಲ್ಲಿ ನೀವು ಬ್ಲೂಟೂತ್ ಮೋಡ್ಯುಲ್ ಅನ್ನು ಕನೆಕ್ಟ್ ಮಾಡಿದಾಗ ಅದು ಸರಿಯಾಗಿ ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಎಂಬುದನ್ನು ತೋರಿಸಲಿದ್ದೇನೆ ಮೊದಲಿಗೆ ಬ್ಲೂಟೂತ್ ಮೋಡ್ಯುಲ್ ಅನ್ನು STM ನೊಂದಿಗೆ ಇಂಟರ್ಫೇಸ್ ಮಾಡಬೇಕು ಒಮ್ಮೆ ಕನೆಕ್ಷನ್ ಅನ್ನು ಮಾಡಿದ ನಂತರ ಬ್ಲೂಟೂತ್ ಮೋಡ್ಯುಲ್ ನ LED ಯು ಬ್ಲಿಂಕ್ ಆಗಲು ಆರಂಭಿಸುತ್ತದೆ ಇದರ ಅರ್ಥ ಕನೆಕ್ಷನ್ ವು ಎಸ್ಟಾಬ್ಲಿಶ್ ಆಗಿದೆ ಎಂದಾಗಿದೆ ಡಿವೈಸ್ ವು ಕನೆಕ್ಟ್ ಆದ ನಂತರ ಸೋ ಬ್ಲೂಟೂತ್ ಮೋಡ್ಯುಲ್ ಅನ್ನು ಎರಡು ಡಿವೈಸ್ ಗಳ ನಡುವೆ ಕಮ್ಯುನಿಕೇಶನ್ ನಡೆಸಲು ಉಪಯೋಗಿಸಲಾಗುತ್ತದೆ ಸೊ ನೀವು STM ಬೋರ್ಡ್ ಗೆ ಕನೆಕ್ಟ್ ಆಗಿರುವ ಬ್ಲೂಟೂತ್ ಮೋಡ್ಯುಲ್ ಅನ್ನು ನಿಮ್ಮ ಮೊಬೈಲ್ ಫೋನ್ ನ ಬ್ಲೂಟೂತ್ ಡಿವೈಸ್ ನೊಂದಿಗೆ ಕನೆಕ್ಟ್ ಮಾಡುವಾಗ ಇವೆರಡು ಪರಸ್ಪರ ಸಂವಹನ ನಡೆಸುತ್ತದೆ ಸೋ ನೀವು ಇದನ್ನು ಮಾಡಿದಾಗ ಬ್ಲೂಟೂತ್ ಡಿವೈಸ್ ನಲ್ಲಿರುವ LED ಯು ಬ್ಲಿಂಕ್ ಆಗುವುದನ್ನು ನಿಲ್ಲಿಸುತ್ತದೆ ಇದರ ಅರ್ಥ ಎರಡು ಡಿವೈಸ್ ಗಳ ಮಧ್ಯೆ ಕನೆಕ್ಷನ್ ವು ಸಂಪೂರ್ಣಗೊಂಡಿದೆ ಎಂದರ್ಥ ಇವು ಎರಡು ವಿಷಯಗಳು ಇದರಿಂದ ನೀವು ಏನು ಕಂಡುಹಿಡಿಯಬಹುದು ಎಂದರೆ ಮೊದಲ ಫೇಸ್ ನಲ್ಲಿ ನೀವು ಕೇವಲ ಬ್ಲೂಟೂತ್ ಮೋಡ್ಯುಲ್ ಅನ್ನು ಮೈಕ್ರೋಕಂಟ್ರೋಲರ್ ನೊಂದಿಗೆ ಕನೆಕ್ಟ್ ಮಾಡಿದಾಗ ಅದು ಯಾವಾಗ ಬ್ಲಿಂಕ್ ಆಗಲು ಪ್ರಾರಂಭಿಸುತ್ತದೆಯೋ ಇದರ ಅರ್ಥ ಕನೆಕ್ಷನ್ ವು ನಡೆದಿದೆ ಆದರೆ ಅದು ಇನ್ನೊಂದು ಡಿವೈಸ್ ನೊಂದಿಗೆ ಕನೆಕ್ಟ್ ಆದಾಗ ಆಗ ಅದು ಬ್ಲಿಂಕ್ ಆಗುವುದನ್ನು ನಿಲ್ಲಿಸುತ್ತದೆ ಮೊದಲಿಗೆ ನಾನು ನಿಮಗೆ ಒಂದು ಟೆಸ್ಟ್ ಪ್ರೊಗ್ರಾಮ್ ಅನ್ನು ತೋರಿಸುತ್ತೇನೆ ಇದರಲ್ಲಿ ನಾನು ಬ್ಲೂಟೂತ್ ಮೋಡ್ಯುಲ್ ಅನ್ನು STM ಬೋರ್ಡ್ ನೊಂದಿಗೆ ನನ್ನ ಮೊಬೈಲ್ ಫೋನ್ ನ ಬ್ಲೂಟೂತ್ ಮೋಡ್ಯುಲ್ ಅನ್ನು ಸೇರಿದಂತೆ ಕನೆಕ್ಟ್ ಮಾಡುತ್ತೇನೆ ಹಾಗು ಅದು ಕೆಲವು ಟೆಕ್ಸ್ಟ್ ಗಳನ್ನು ಡಿಸ್ಪ್ಲೇ ಮಾಡುತ್ತದೆ ಕೆಲವು ಟೆಕ್ಸ್ಟ್ ಗಳನ್ನು ಮೈಕ್ರೋಕಂಟ್ರೋಲರ್ ನಿಂದ ನನ್ನ ಮೊಬೈಲ್ ಗೆ ಬ್ಲೂಟೂತ್ ಮುಖಾಂತರ ಕಳುಹಿಸಲಾಗುತ್ತದೆ ಸೋ ಮೊದಲಿಗೆ ನಾವು ಸೀರಿಯಲ್ ಕಮ್ಯುನಿಕೇಶನ್ ಅನ್ನು ಕ್ರಿಯೇಟ್ ಮಾಡಬೇಕು ನಾನು ಕೊಟ್ಟಿರುವ ಹೆಸರು ಎಂದರೆ ಬ್ಲೂಟೂತ್ ಈ ಎರಡು ಪಿನ್ ಗಳಾದ D8 ಹಾಗು D2 ಗಳೊಂದಿಗೆ ಮಾಡಬೇಕು ಇದು ಮೊದಲನೆಯ ವಿಷಯ ನಾವು ಕೋಡ್ ಅನ್ನು ಬರೆಯುವಾಗ ಇನೀಷಿಯಲೈಸ್ ಮಾಡಬೇಕು ಹಾಗು ನಂತರ ಮೈನ್ ನಲ್ಲಿ ನಾವು ಏನು ಮಾಡುತ್ತೇವೆ ನಿಜವಾಗಿ ನಮಗೆ ಇದು ಬೇಡವಾಗಿದೆ ಮೈನ್ ನಲ್ಲಿ ನಾವು ಏನು ಮಾಡುತ್ತೇವೆನಾವು D8 ಹಾಗು D2 ಗಳ ನಡುವೆ ಬ್ಲೂಟೂತ್ ನ ಹೆಸರಿನಲ್ಲಿ ಕನೆಕ್ಷನ್ ಮಾಡಿದ್ದೇವೆ ನಾವು printf ಅನ್ನು hello ಎಂದು ಪ್ರಿಂಟ್ ಮಾಡಲು ಉಪಯೋಗಿಸುತ್ತೇವೆ ಸೋ ಒಮ್ಮೆ ಕನೆಕ್ಷನ್ ಅನ್ನು STM ನ ಬ್ಲೂಟೂತ್ ಮೋಡ್ಯುಲ್ ಅನ್ನು ನನ್ನ ಮೊಬೈಲ್ ಫೋನ್ ನ ಬ್ಲೂಟೂತ್ ಮೋಡ್ಯುಲ್ ನೊಂದಿಗೆ ಮಾಡಿದ ನಂತರ ನಾವು ಡೇಟಾವನ್ನು ಟ್ರಾನ್ಸ್ಫರ್ ಮಾಡುತ್ತೇವೆ ಡೇಟಾವನ್ನು ಈ ರೀತಿ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ನಾವು ಕ್ರಿಯೇಟ್ ಮಾಡಿರುವ ಆಬ್ಜೆಕ್ಟ್ ಎಂದರೆ ಬ್ಲೂಟೂತ್ printf ವು ಹಲೋ ಎಂಬುದಾಗಿ ಪ್ರಿಂಟ್ ಮಾಡುತ್ತದೆ ನಂತರ ನಾವು 5 ಸೆಕೆಂಡ್ ಗಾಗಿ ಕಾಯುತ್ತೇವೆ ಹಾಗು ನಂತರ ನಾವು ಈ ಕೆಲವು ಮೆಸೇಜ್ ನ ಲೈನ್ ಗಳನ್ನು ಪ್ರಿಂಟ್ ಮಾಡುತ್ತೇವೆ ನಿಮ್ಮ ಮೈಕ್ರೋಕಂಟ್ರೋಲರ್ ವು ಬ್ಲೂಟೂತ್ ನೊಂದಿಗೆ ಒಂದು ಡಿವೈಸ್ ಆಗುತ್ತದೆ ಹಾಗು ನಿಮ್ಮ ಮೊಬೈಲ್ ಫೋನ್ ವು ಇನ್ನೊಂದು ಡಿವೈಸ್ ಆಗಿದೆ ಇದರ ಮೂಲಕ ನೀವು ಕನೆಕ್ಷನ್ ಅನ್ನು ಮಾಡುತ್ತೀರಿ ಇದೊಂದು ಸ್ಟ್ರೇಟ್ ಫಾರ್ವರ್ಡ್ ಆದ ಕೋಡ್ ಇದರಲ್ಲಿ ಬೇಸಿಕ್ ಆಗಿ ನಾವು ಈ ಕನೆಕ್ಷನ್ ನಲ್ಲಿ ಒಂದನ್ನು TX ಎಂದು ಹಾಗು ಮತ್ತೊಂದನ್ನು RX ಯನ್ನಾಗಿ ಮಾಡಿದ್ದೇವೆ ಈಗ ನಾವು ಇಂಟರ್ಫೇಸಿಂಗ್ ನೊಂದಿಗೆ ಮುಂದಕ್ಕೆ ಹೋಗೋಣ ಇದು ಫೇರ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಏಕೆಂದರೆ ನಾವು ಮೊದಲೇ ಬ್ಲೂಟೂತ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ನಾನು ಮೊದಲೇ ಆಕ್ಸೆಲೆರೋಮೀಟರ್ ಕನೆಕ್ಷನ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ನಾವು ಈ ಕನೆಕ್ಷನ್ ಅನ್ನು ಮಾಡಬಹುದು ಹಾಗು ಇದನ್ನು ಅನಲಾಗ್ ಪೋರ್ಟ್ ಗಳಾದ A0A1 ಹಾಗು A2 ಗಳೊಂದಿಗೆ ಕನೆಕ್ಟ್ ಮಾಡಬಹುದು ಹಾಗು ಬ್ಲೂಟೂತ್ ಮೋಡ್ಯುಲ್ ನೊಂದಿಗೆ ಇದು D2 ವಿಗೆ TX ನೊಂದಿಗೆ ಕನೆಕ್ಟ್ ಆಗಿದೆ ಹಾಗು D8 ಗೆ RX ನೊಂದಿಗೆ ಕನೆಕ್ಟ್ ಆಗಿದೆ ಹಾಗು ಬ್ಲೂಟೂತ್ ಮೋಡ್ಯುಲ್ ನ Vcc GND ಹಾಗು ಆಕ್ಸೆಲೆರೋಮೀಟರ್ ನ Vcc GND ಗಳು ಕನೆಕ್ಟ್ ಆಗಿದೆ ನಾವು ಮೊದಲ ಪ್ರಯೋಗಕ್ಕೆ ಬರೋಣ ನಾನು ಕೋಡ್ ಅನ್ನು ಮೊದಲು ಡಿಸ್ಕಸ್ ಮಾಡುತ್ತೇನೆ ಹಾಗು ನಂತರ ನಾನು ಡೆಮೋವನ್ನು ತೋರಿಸುತ್ತೇನೆ ಮೊದಲ ಪ್ರಯೋಗದಲ್ಲಿ ನಾವು ಡಿವೈಸ್ ನ ಓರಿಯೆಂಟೇಷನ್ ಅನ್ನು ಕಂಡುಹಿಡಿಯುತ್ತೇವೆ ಹಿಂದಿನ ಲೆಕ್ಚರ್ ನಲ್ಲಿ ನಾವು ನಿಮಗೆ ನಮಗೆ ಸಿಗುವ ಕೆಲವು xy ಹಾಗು z ಕೋಆರ್ಡಿನೇಟ್ ನ ವ್ಯಾಲ್ಯೂ ಗಳನ್ನು ತೋರಿಸಿದ್ದೇವೆ ಆ ವ್ಯಾಲ್ಯೂಗಳ ಆಧಾರದ ಮೇಲೆ ನಾವು ಪರೀಕ್ಷಿಸಬೇಕು ನಾನು ಆಕ್ಸೆಲೆರೋಮೀಟರ್ ಅನ್ನು ಒಂದು ಡಿವೈಸ್ ನೊಂದಿಗೆ ಹಾಕುತ್ತೇನೆ ಹಾಗು ನಾವು ಅದನ್ನು ವರ್ಟಿಕಲ್ ಆಗಿ ನೇರವಾಗಿ ಇರುವಂತೆ ಮಾಡುತ್ತೇವೆ ನಂತರ ಯಾವ ಬದಲಾವಣೆಗಳು ನಡೆಯುತ್ತದೆ ಹಾಗು ಇನ್ನಿತರೆಗಳು ಹಾಗು ಅದಕ್ಕೆ ತಕ್ಕಂತೆ ನಾವು ಪ್ರೊಗ್ರಾಮ್ ಅನ್ನು ಬರೆಯುತ್ತೇವೆ ಒಂದು ವೇಳೆ ಆ x ಕೋ ಆರ್ಡಿನೇಟ್ ನ ವ್ಯಾಲ್ಯೂವು ಇದು ಹಾಗು ಇದರ ಮಧ್ಯೆ ಇದ್ದರೆ ಅಥವಾ y ಕೋ ಆರ್ಡಿನೇಟ್ ನ ವ್ಯಾಲ್ಯೂವು ಇದು ಹಾಗು ಇದರ ಮಧ್ಯೆ ಇದ್ದರೆ ಅಥವಾ z ಕೋ ಆರ್ಡಿನೇಟ್ ನ ವ್ಯಾಲ್ಯೂವು ಇದು ಹಾಗು ಇದರ ಮಧ್ಯೆ ಇದ್ದರೆ ಆಗ ಅದು ವರ್ಟಿಕಲ್ ಆಗಿ ಮೇಲೆ ಅಥವಾ ವರ್ಟಿಕಲ್ ಆಗಿ ಕೆಳಗೆ ಆಗಿರುತ್ತದೆ ಈ ಪ್ರಯೋಗದಲ್ಲಿ ಮೊದಲಿಗೆ ನಾವು ಡಿವೈಸ್ ನ ಓರಿಯೆಂಟೇಷನ್ ಅನ್ನು ನೋಡೋಣ ಬ್ಲೂಟೂತ್ ಮೋಡ್ಯುಲ್ ನೊಂದಿಗಿನ ಕನೆಕ್ಷನ್ ಡಯಾಗ್ರಾಮ್ ಹಾಗು ಆಕ್ಸೆಲೆರೋಮೀಟರ್ ನೊಂದಿಗಿನ ಕನೆಕ್ಷನ್ ಡಯಾಗ್ರಾಮ್ ವು ಒಂದೇ ರೀತಿ ಆಗಿರುತ್ತದೆ ಇದು Mbed C ಕೋಡ್ ಆಗಿದೆ ಬ್ಲೂಟೂತ್ ಮೋಡ್ಯುಲ್ ನಲ್ಲಿ ಅದು ವರ್ಟಿಕಲ್ ಆಗಿ ಮೇಲ್ಮುಖವಾಗಿ ಇದೆಯೋ ಅಥವಾ ವರ್ಟಿಕಲ್ ಆಗಿ ಬಲಕ್ಕೆ ಇದೆಯೋ ಎಂಬುದನ್ನು ಡಿಸ್ಪ್ಲೇ ಮಾಡಲಾಗುತ್ತದೆ ನಂತರ ನಾವು XY ಹಾಗು Z ನ ಔಟ್ಪುಟ್ ಗಳನ್ನು A1A2 ಹಾಗು A3 ಗಳಿಗೆ ಕನೆಕ್ಟ್ ಮಾಡುತ್ತೇವೆ ನೀವು ಯಾವುದಾದರು ಅನಲಾಗ್ ಪೋರ್ಟ್ ಗಳಿಗೆ ಕನೆಕ್ಟ್ ಮಾಡಬಹುದು ನಂತರ ನಾವು ವ್ಯಾಲ್ಯೂವನ್ನು ರೀಡ್ ಮಾಡುತ್ತೇವೆ ನಾವು 3 ವ್ಯಾಲ್ಯೂಗಳನ್ನು ಓದುತ್ತೇವೆ ಅವುಗಳೆಂದರೆ X read u16Y read u16 ಹಾಗು Z read u16 ಆಗಿದೆ ವ್ಯಾಲ್ಯೂಗಳನ್ನು ರೀಡ್ ಮಾಡಿದ ನಂತರ ನಾವು ಚೆಕ್ ಮಾಡಬೇಕು ಇಲ್ಲಿ x1 ಎಂಬುದು X OUT ನ ವ್ಯಾಲ್ಯೂ y1 ಎಂಬುದು Y OUT ನ ವ್ಯಾಲ್ಯೂ ಹಾಗು z1 ಎಂಬುದು Z OUT ನ ವ್ಯಾಲ್ಯೂ ಆಗಿದೆ ನಾವು ನೋಡಿದ್ದೇವೆ ನಮಗೆ x1 ವು ಇದು ಹಾಗು ಇದರ ಮಧ್ಯೆ ದೊರೆತರೆ y1 ವು ಇದು ಹಾಗು ಇದರ ಮಧ್ಯೆ ದೊರೆತರೆ z1 ವು ಇದು ಹಾಗು ಇದರ ಮಧ್ಯೆ ದೊರೆತರೆ ಆಗ ಡಿವೈಸ್ ಗಳನ್ನು ಅವು ವರ್ಟಿಕಲ್ ಆಗಿ ಮೇಲ್ಮುಖವಾಗಿದೆ ಎಂದು ಹೇಳಬಹುದು ಇದನ್ನು ಮಾಡಿದ ನಂತರ bluetooth printf ಫಂಕ್ಷನ್ ವು ಸರಿಯಾದ ಮೆಸೇಜ್ ಅನ್ನು ಪ್ರಿಂಟ್ ಮಾಡುತ್ತದೆ ಸಮಾನವಾಗಿ ಬೇರೆ ಸಂಭವ ಇರುವ ಓರಿಯೆಂಟೇಷನ್ ಗಳು ಇದು ಕೇವಲ ನಾವು ಮಾಡಿರುವ ತೋರಿಕೆಯ ವಸ್ತು ಆಗಿದೆ ನೀವು ಅದನ್ನು ಮಾಡಿದರೆ ನಾನು ನಿಮಗೆ ಮೊದಲೇ ನೀವು ಒಂದು ವೇಳೆ ಆರ್ಡಿನೋವನ್ನು ಉಪಯೋಗಿಸುವುದಾದರೆ ವ್ಯಾಲ್ಯೂಗಳನ್ನು ಹೇಗೆ ನೋಡಬೇಕು ಎಂಬುದನ್ನು ತೋರಿಸಿದ್ದೇನೆ ನೀವು ಅದನ್ನು ಸೀರಿಯಲ್ ಮಾನಿಟರ್ ನಲ್ಲಿ ವೀಕ್ಷಿಸಬಹುದು ಅಥವಾ ನೀವು ಕೂಲ್ಟರ್ಮ್ ಅನ್ನು ಉಪಯೋಗಿಸಬಹುದು ಅದರಲ್ಲಿ ಈ ವ್ಯಾಲ್ಯೂ ಗಳು ಡಿಸ್ಪ್ಲೇ ಆಗುತ್ತದೆ ನೀವು ಡಿವೈಸ್ ಅನ್ನು ವರ್ಟಿಕಲ್ ಆಗಿ ಮೇಲ್ಮುಖವಾಗಿ ಹಿಡಿಯಿರಿ ಹಾಗು ನಿಮಗೆ ಸಿಗುವ x y z ಕೋಆರ್ಡಿನೇಟ್ ಗಳ ವ್ಯಾಲ್ಯೂವನ್ನು ನೋಡಿ ಅದಕ್ಕೆ ತಕ್ಕಂತೆ ನೀವು ಕೋಡ್ ಅನ್ನು ಬರೆಯಬಹುದು ಸಮಾನವಾಗಿ ಅದರಲ್ಲಿ ಕೆಲವು ಹೆಚ್ಚು ಕಂಡೀಷನ್ ಗಳಿವೆ ಉದಾಹರಣೆಗೆ ಫ್ಲಾಟ್ ಮೇಲ್ಮೈನಲ್ಲಿ ಇರುವ ಡಿವೈಸ್ ಗಳು ಅದು ಫ್ಲಾಟ್ ಮೇಲ್ಮೈನಲ್ಲಿ ಇರುವಾಗ ನೀವು x ಕೋಆರ್ಡಿನೇಟ್ ನ ವ್ಯಾಲ್ಯೂಗಳನ್ನು ನೋಡಬಹುದು ಹಾಗು y ಕೋಆರ್ಡಿನೇಟ್ ನ ವ್ಯಾಲ್ಯೂಗಳನ್ನು ಸ್ವಲ್ಪ ಮಾತ್ರದಲ್ಲಿ ಅದೇ ರೀತಿ ನೋಡಬಹುದು ಆದರೆ z ಕೋ ಆರ್ಡಿನೇಟ್ ನ ವ್ಯಾಲ್ಯೂವು ಗರಿಷ್ಠವಾಗಿರುತ್ತದೆ ನಮ್ಮ ಬಳಿ ಸ್ವಲ್ಪ ಜಾಸ್ತಿ ಕಂಡೀಷನ್ ಗಳಿವೆ ಡಿವೈಸ್ ವು ಸಮತಟ್ಟಾಗಿ ಎಡಕ್ಕೆ ಇದ್ದರೆ ನಮ್ಮ ಬಳಿ x1 ನ ವ್ಯಾಲ್ಯೂ ಇದ್ದಾಗ ಹಾಗು ಇದರೊಂದಿಗೆ z1 ಅನ್ನು ಸಹ ನಾವು 34000 ದಿಂದ 39000 ದ ರೇಂಜ್ ನಲ್ಲಿ ನೋಡಬಹುದು ಹಾಗು y1 ನ ವ್ಯಾಲ್ಯೂವು ಇಲ್ಲಿ ಕಡಿಮೆಯಾಗಿರುತ್ತದೆ ಸಮಾನವಾಗಿ ಇಲ್ಲಿ ಅದರ ವಿರುದ್ಧವಾಗಿರುತ್ತದೆ ಈ ವ್ಯಾಲ್ಯೂವು ರೇಂಜ್ ನಲ್ಲಿರುತ್ತದೆ ಆದರೆ y1 ವ್ಯಾಲ್ಯೂವು ಗರಿಷ್ಠವಾಗಿರುತ್ತದೆ ನಂತರ ಅದು ಸಮತಟ್ಟಾಗಿ ಬಲಕ್ಕೆ ಸೋ ಅದು ನೀವು ಡಿವೈಸ್ ಅನ್ನು ಯಾವ ರೀತಿ ಇಡುತ್ತೀರಿ ಎಂಬುದನ್ನು ಸಹ ಅವಲಂಭಿಸಿದೆ ನೀವು ಅದನ್ನು ನೋಡಬೇಕು ಹಾಗು ಅದಕ್ಕೆ ತಕ್ಕಂತೆ ನಿಮ್ಮ ಪ್ರೊಗ್ರಾಮ್ ಅನ್ನು ಬರೆಯಬೇಕು ಮುಂದಕ್ಕೆ ಪ್ರತಿ ಡಿಸ್ಪ್ಲೇ ಯ ನಂತರ 1 ಸೆಕೆಂಡ್ ಗಾಗಿ ಕಾಯಬೇಕು ಹಾಗು ಇದರ ನಂತರ 2 ಸೆಕೆಂಡ್ ಗಾಗಿ ಹಾಗು ಎಲ್ಲವೂ ಪುನರಾವರ್ತಿಸುತ್ತದೆ ಈಗ ನಾವು ಇನ್ನೊಂದು ಪ್ರಯೋಗಕ್ಕೆ ಹೋಗೋಣ ಹಿಂದಿನ ಪ್ರಯೋಗದಲ್ಲಿ ನಾವು ಯಾವ ರೀತಿ ಮಾಡಿದ್ದೇವೆ ಎಂದರೆ ಯಾವಾಗ ಡಿವೈಸ್ ನ ಓರಿಯೆಂಟೇಷನ್ ವು ಬದಲಾಗುತ್ತದೆಯೋ ಪ್ರತಿ 2 ಸೆಕೆಂಡ್ ಗಳಲ್ಲಿ ಅದು ಅದರ ಸ್ಟೇಟಸ್ ಅನ್ನು ಡಿಸ್ಪ್ಲೇ ಮಾಡುತ್ತದೆ ಇಲ್ಲಿ ನಾವು ಕೇವಲ ಒಂದು ಚೇಂಜ್ ಅನ್ನು ಮಾಡಿದ್ದೇವೆ ಇದರಲ್ಲಿ ಅದು ಡಿವೈಸ್ ನ ಓರಿಯೆಂಟೇಷನ್ ಅನ್ನು ಕೇವಲ ಅದರಲ್ಲಿ ಚೇಂಜ್ ಕಂಡುಬಂದಲ್ಲಿ ಮಾತ್ರ ತೋರಿಸುತ್ತದೆ ಇದರ ಅರ್ಥ ಒಂದು ವೇಳೆ ಡಿವೈಸ್ ವು ಫ್ಲಾಟ್ ಆಗಿದ್ದರೆ ಅದು ಫ್ಲಾಟ್ ಆಗಿಯೇ ಇರುತ್ತದೆ ಒಂದು ವೇಳೆ ಅದು ಫ್ಲಾಟ್ ನಿಂದ ವರ್ಟಿಕಲ್ ಆಗಿ ಮೇಲ್ಮುಖ ಅಥವಾ ವರ್ಟಿಕಲ್ ಆಗಿ ಕೆಳಮುಖವಾಗಿ ಚೇಂಜ್ ಆದರೆ ಆಗ ಮಾತ್ರ ಅದು ಬ್ಲೂಟೂತ್ ಮೋಡ್ಯುಲ್ ನಲ್ಲಿ ಡಿಸ್ಪ್ಲೇ ಆಗುತ್ತದೆ ನಾನು ನಿಮಗೆ ಇಲ್ಲಿ ಮಾಡಿರುವ ಚೇಂಜ್ ಗಳ ಬಗ್ಗೆ ತಿಳಿಸುತ್ತೇನೆ ಕೋಡ್ ನ ಈ ಭಾಗವು ಬೇಸಿಕ್ ಆಗಿ ಅದೇ ರೀತಿಯಾಗಿದೆ ಆದರೆ ನಾವು ಎರಡು ವೇರಿಯೇಬಲ್ ಗಳನ್ನು ತೆಗೆದುಕೊಂಡಿದ್ದೇವೆ ಒಂದು flag ನಾವು ಇದನ್ನು 0 ಗೆ ಇನೀಷಿಯಲೈಸ್ ಮಾಡಿದ್ದೇವೆ ಇನ್ನೊಂದು ಯಾವುದೆಂದರೆ old flag ಇದನ್ನು ಸಹ 0 ಗೆ ಇನೀಷಿಯಲೈಸ್ ಮಾಡಲಾಗಿದೆ ಸೋ ಇವು ನಾವು ಮಾಡಿರುವ ಎರಡು ವಿಷಯಗಳಾಗಿವೆ ಇತರ ಎಲ್ಲಾ ವಿಷಯಗಳಿಗೆ ಇದು ಸ್ವಲ್ಪ ಸಮಾನವಾಗಿದೆ ನಾವು ಸೀರಿಯಲ್ ಕಮ್ಯುನಿಕೇಶನ್ ಅನ್ನು ಮಾಡುತ್ತೇವೆ ನಂತರ A1 A2 A3 ಅನಲಾಗ್ ಪೋರ್ಟ್ ಗಳು ಆಕ್ಸೆಲೆರೋಮೀಟರ್ ನಿಂದ ಬರುವ X Y Z ನೊಂದಿಗೆ ಕನೆಕ್ಟ್ ಮಾಡುತ್ತೇವೆ ಹಾಗು ನಂತರ ಇಲ್ಲಿರುವ ಪ್ರೊಗ್ರಾಮ್ ಅನ್ನು ನೋಡೋಣ ನಾವು ಬೇಸಿಕ್ ಆಗಿ ಏನು ಮಾಡುವುದೆಂದರೆ ನೀವು ಒಂದನ್ನು ನೋಡಿದರೆ ಕಂಡೀಷನ್ ಗಳು ಒಂದೇ ರೀತಿಯಾಗಿದೆ ಯಾವಾಗ ಅದನ್ನು ವರ್ಟಿಕಲ್ ಆಗಿ ಮೇಲ್ಮುಖವಾಗಿ ಅಥವಾ ವರ್ಟಿಕಲ್ ಆಗಿ ಕೆಳಮುಖವಾಗಿ ಹೊಂದಿದ್ದರೆ ಬೇಸಿಕ್ ಆಗಿ ಏನು ಮಾಡುತ್ತೇವೆ flag ಅನ್ನು ಇನೀಷಿಯಲೈಸ್ ಮಾಡುತ್ತೇವೆ ಮೊದಲ ಕೇಸ್ ನಲ್ಲಿ flag ವು 1 ಆಗಿದೆ ಮುಂದಿನ ಕೇಸ್ ನಲ್ಲಿ flag ವು 2 ಆಗುತ್ತದೆ ಮೂರನೇ ಕೇಸ್ ನಲ್ಲಿ flag ವು 3 ಆಗುತ್ತದೆ ಮುಂದಕ್ಕೆ flag ವು 4 ಆಗುತ್ತದೆ ಇದು ಓರಿಯೆಂಟೇಷನ್ ನ ಮೇಲೆ ಅವಲಂಭಿಸಿದೆ ಹಾಗು ನಂತರ ನಾವು ನೋಡಬಹುದು ಇದು ಮತ್ತೊಮ್ಮೆ ಹೊರಿಜಾಂಟಲ್ ಆಗಿ ಬಲಕ್ಕೆ ಇದೆ flag ವು 5 ಆಗಿದೆ ಹಾಗು ನಾವು ಈ ಚೆಕ್ ನಲ್ಲಿ ಏನು ಮಾಡುತ್ತಿದ್ದೇವೆ ನಾವು flag ಅನ್ನು ನೋಡುತ್ತಿದ್ದೇವೆಮೊದಲಿಗೆ flag ವು 0 ಆಗಿತ್ತು ಹಾಗು ಇವುಗಳಲ್ಲಿ ಯಾವುದೇ ಒಂದು ಕಂಡೀಷನ್ ನಲ್ಲಿ flag ನ ವ್ಯಾಲ್ಯೂವು ಈ ರೀತಿಯಾಗಿ ಚೇಂಜ್ ಆಗುತ್ತದೆ ಒಂದೇ 1234 ಅಥವಾ 5 ಆಗಿರಬಹುದು ಒಂದು ವೇಳೆ flag ವು old flag ಗೆ ಸಮನಾಗದಿದ್ದಲ್ಲಿ ಆಗ ಚೇಂಜ್ ಆಗುತ್ತದೆ ಮೊದಲ ಬಾರಿ ಕಂಡೀಷನ್ ವು ಸರಿಯಾಗಿರುತ್ತದೆ ಏಕೆಂದರೆ flag ವು old flag ಗೆ ಸಮನಾಗಿರುವುದಿಲ್ಲ old flag ನ ವ್ಯಾಲ್ಯೂ ವು flag ಆಗಿ ರಿಪ್ಲೇಸ್ ಆಗುತ್ತದೆ ಒಂದು ವೇಳೆ ಡಿವೈಸ್ ವು ಹೊರಿಜಾಂಟಲ್ ಆಗಿ ಬಲಕ್ಕೆ ಇದ್ದರೆ ಆಗ flag ವ್ಯಾಲ್ಯೂವು 5 ಆಗುತ್ತದೆ ಮೊದಲ ಸಲ ಈ old flag ನ ವ್ಯಾಲ್ಯೂವು ಈ ವ್ಯಾಲ್ಯೂ ಗೆ ಸಮನಾಗಿರಲಿಲ್ಲ ಸೋ old flag ನ ವ್ಯಾಲ್ಯೂವು ಇಲ್ಲಿ 5 ಆಗುತ್ತದೆ ಹಾಗು ನಂತರ ಡಿವೈಸ್ ವು ಹೊರಿಜಾಂಟಲ್ ಆಗಿ ಬಲಕ್ಕೆ ಇದೆ ಎಂಬುದನ್ನು ಪ್ರಿಂಟ್ ಮಾಡುತ್ತೇವೆ ನಾವು ಒಂದು ನಿಮಿಷ ಕಾಯುತ್ತೇವೆ ಹಾಗು ಮತ್ತೊಮ್ಮೆ flag ವು old flag ನ ವ್ಯಾಲ್ಯೂಗೆ ಸಮಾನವಾಗಿದೆಯೋ ಎಂಬುದನ್ನು ಚೆಕ್ ಮಾಡುತ್ತೇವೆ ಆದರೆ ಇವೆರಡೂ ಒಂದೇ ಆಗಿದೆ ಸೋ ಏನನ್ನು ಡಿಸ್ಪ್ಲೇ ಮಾಡಿದ್ದೇವೆಯೋ ಅದು ಹಾಗೆಯೇ ಉಳಿಯುತ್ತದೆ ನಾವು ಈಗ ಹೊರಿಜಾಂಟಲ್ ಆಗಿ ಬಲ ದಿಂದ ತೆಗೆದುಕೊಳ್ಳೋಣ ಆ ಕೇಸ್ ನಲ್ಲಿ ಏನಾಗುತ್ತದೆ ಎಂದರೆ ಈ flag ನ ವ್ಯಾಲ್ಯೂ ವು ಚೇಂಜ್ ಆಗುತ್ತದೆ ಸೋ ಬ್ಲೂಟೂತ್ ವು ಡಿವೈಸ್ ವು ಫ್ಲಾಟ್ ಆಗಿದೆ ಇತರ ಟೆಕ್ಸ್ಟ್ ಗಳನ್ನು ಡಿಸ್ಪ್ಲೇ ಮಾಡುತ್ತದೆ ಈ ಎರಡು ಪ್ರಯೋಗ ಗಳನ್ನು ನಾವು ನಿಮಗೆ ಡೆಮೋದಲ್ಲಿ ತೋರಿಸಲಿದ್ದೇವೆ ಇದರಲ್ಲಿ ಆಕ್ಸೆಲೆರೋಮೀಟರ್ ನ ಬೇರೆ ಅಪ್ಲಿಕೇಶನ್ ಗಳು ಸಹ ಇದೆ ಬರ್ನಿಂಗ್ ಅಪ್ಲಿಕೇಶನ್ ಗಳಲ್ಲಿ ಒಂದು ಯಾವುದೆಂದರೆ ಹೆಲ್ತ್ ಮಾನಿಟರಿಂಗ್ ಇದನ್ನು ನಾವು ನಮ್ಮ ಮೊಬೈಲ್ ಫೋನ್ ನಲ್ಲಿ ನೋಡಿದ್ದೇವೆ ಬೇಸಿಕ್ ಆಗಿ ಅದು ನಿಮಗೆ ಹೇಳುತ್ತದೆ ಒಂದು ದಿನದಲ್ಲಿ ನೀವು ಎಷ್ಟು ಕಾಲ ನೀವು ಓಡಿದ್ದೀರಿ ಅಥವಾ ಎಷ್ಟು ನಡೆದಿದ್ದೀರಿಎಷ್ಟು ಕಾಲ ನೀವು ಕುಳಿತಿದ್ದೀರಿ ಹಾಗು ಇನ್ನಿತರಗಳು ನೀವು ನಿಮ್ಮ ಇಡೀ ದಿನದ ಚಟುವಟಿಕೆಯ ಬಗ್ಗೆ ತಿಳಿದುಕೊಳ್ಳಬಹುದು ಹಾಗು ಇದರೊಂದಿಗೆ ದೊಡ್ಡ ಅಪ್ಲಿಕೇಶನ್ ಗಳು ಸಹ ಇದೆ ಅದು ಯಾವುದೆಂದರೆ ಫಾಲ್ ಡಿಟೆಕ್ಷನ್ ಮುಖ್ಯವಾಗಿ ವಯಸ್ಸಾದ ಜನರಿಗೆ ಆಗಿದೆ ನೀವು ನೋಡಿ ವಯಸ್ಸಾದವರು ಸಾಮಾನ್ಯವಾಗಿ ಹೆಚ್ಚಿನ ಸಮಯದಲ್ಲಿ ಒಬ್ಬಂಟಿಗಳಾಗಿ ಮನೆಯಲ್ಲಿ ಇರಬೇಕಾಗುತ್ತದೆ ಅವರನ್ನು ನೋಡಿಕೊಳ್ಳಲು ಕೆಲವು ಜನರು ಇದ್ದರೂ ಸಹ ಆದರೆ ಅದು ಕೆಲವು ಸಿಚುವೇಶನ್ ನಲ್ಲಿ ಮಾತ್ರ ನಾವು ಅವರನ್ನು ಒಬ್ಬಂಟಿಯಾಗಿ ಕಾಣಬಹುದು ಹಾಗು ಇಂತಹ ಸಂಧರ್ಭದಲ್ಲಿ ಒಂದು ವೇಳೆ ಅವರ ಸುತ್ತ ಯಾರೂ ಇರದಿದ್ದರೆ ಹಾಗು ಅವರಿಗೆ ಕೆಲವು ಸೀರಿಯಸ್ ಆಗಿರುವ ಅಂದರೆ ಸ್ನಾನಗೃಹದಲ್ಲಿ ಅಥವಾ ಮನೆಯಲ್ಲಿ ಕೆಳಗೆ ಬೀಳುವ ಸಂಗತಿ ಇದ್ದರೆ ಆಗ ಅವರ ಹತ್ತಿರ ಇರುವವರಿಗೆ ಹೇಗೆ ತಿಳಿದುಬರುತ್ತದೆ ಈ ಫಾಲ್ಟ್ ಡಿಟೆಕ್ಷನ್ ಅಪ್ಲಿಕೇಶನ್ ಅನ್ನು ಒಳ್ಳೆಯ ರೀತಿಯಲ್ಲಿ ಆಕ್ಸೆಲೆರೋಮೀಟರ್ ಅನ್ನು ಉಪಯೋಗಿಸಿ ಮಾಡಬಹುದು ಆದರೆ ನಾವು ಬೇರೆ ಬೇರೆ ಫಾಲ್ಸ್ ಪಾಸಿಟಿವ್ ಕಂಡೀಷನ್ ಗಳನ್ನು ಇಡಬೇಕು ಅದು ತಪ್ಪು ಅಲಾರ್ಮ್ ಅನ್ನು ಜನರೇಟ್ ಮಾಡಬಾರದು ಸೋ ನಾವು ಈ ಲೆಕ್ಚರ್ ನ ಕೊನೆಯಲ್ಲಿ ಇದ್ದೇವೆ ಈಗ ನಾವು ನಿಮಗೆ ಡೆಮೋವನ್ನು ತೋರಿಸುತ್ತೇನೆ ಕೊನೆಯ ವಾರದಲ್ಲಿ ನಾವು ಒಂದು ಡಿವೈಸ್ ನೊಂದಿಗೆ ಕೆಲಸ ಮಾಡಿದ್ದೆವು ಅದು ಯಾವುದೆಂದರೆ ಆಕ್ಸೆಲೆರೋಮೀಟರ್ ಹಾಗು ಅದು ಏನು ಮಾಡುತ್ತದೆ ಎಂಬುದನ್ನು ನಾನು ಮೊದಲೇ ತಿಳಿಸಿದ್ದೇನೆ ಈಗ ನಾನು ಏನು ಮಾಡಬೇಕೆಂದರೆ ನಮಗೆ ಈ ಆಕ್ಸೆಲೆರೋಮೀಟರ್ ನಿಂದ ಸಿಕ್ಕ ಕೋಆರ್ಡಿನೇಟ್ ಗಳನ್ನು ನನಗೆ ಅವುಗಳನ್ನು ನನ್ನ ಮೊಬೈಲ್ ಫೋನ್ ಗೆ ಕಳುಹಿಸಬೇಕು ನಾವು ಸ್ವಲ್ಪ ಕಮ್ಯುನಿಕೇಶನ್ ಅನ್ನು ಹೊಂದಿರಬೇಕು ಅದರ ಮೂಲಕ ನನ್ನ ಮೊಬೈಲ್ ಫೋನ್ ಹಾಗು ಮೈಕ್ರೋಕಂಟ್ರೋಲರ್ ವು ಕನೆಕ್ಟ್ ಮಾಡಿಕೊಂಡಿರುವ ಆಕ್ಸೆಲೆರೋಮೀಟರ್ ವು ಸಂವಹನ ನಡೆಸಬೇಕು ಸೋ ಈ ಕ್ರಿಯೆಯಲ್ಲಿ ನಮಗೆ ಒಂದು ಬ್ಲೂಟೂತ್ ಮೋಡ್ಯುಲ್ ಬೇಕಾಗಿದೆ ನಾವು ಒಂದು ಜನಪ್ರಿಯ ವಾದ ಬ್ಲೂಟೂತ್ ಮೋಡ್ಯುಲ್ ಅನ್ನು ಕನೆಕ್ಟ್ ಮಾಡುತ್ತೇವೆ ಅದೆಂದರೆ HC 06 ಇದರಿಂದ ನಾವು ಸ್ವಲ್ಪ ಡೇಟಾವನ್ನು ಮೈಕ್ರೋಕಂಟ್ರೋಲರ್ ನಿಂದ ನಮ್ಮ ಮೊಬೈಲ್ ಫೋನ್ ಗೆ ಬರುತ್ತದೆ ಸೋ ನಮಗೆ ಇದು ಏಕೆ ಬೇಕಾಗಿದೆ ಏಕೆಂದರೆ ಮುಂದಕ್ಕೆ ನಾವು ಏನು ಮಾಡುವುದೆಂದರೆ ನಾವು ಆಕ್ಸೆಲೆರೋಮೀಟರ್ ಅನ್ನು ಕನೆಕ್ಟ್ ಮಾಡುತ್ತೇವೆ ಹಾಗು ಅದು x y zನ ಕೋಆರ್ಡಿನೇಟ್ ಗಳನ್ನು ಬ್ಲೂಟೂತ್ ನಿಂದ ಮೊಬೈಲ್ ಡಿವೈಸ್ ಗೆ ಕಳುಹಿಸುತ್ತದೆ ನಾವು ಈಗ ಈ ಬ್ಲೂಟೂತ್ ಅನ್ನು STM ಬೋರ್ಡ್ ನೊಂದಿಗಿನ ಕನೆಕ್ಷನ್ ಅನ್ನು ನೋಡೋಣ ಇದು ಬ್ಲೂಟೂತ್ ಮೋಡ್ಯುಲ್ HC 06 ನೀವು ನೋಡಬಹುದು ಇದು ನಾಲ್ಕು ಪಿನ್ ಗಳನ್ನು ಹೊಂದಿದೆ ಸೋ ನಾಲ್ಕು ಪಿನ್ ಗಳು ಈ ರೀತಿಯಾಗಿ ಹೋಗುತ್ತದೆ ಇದು ಒಂದು RX ಅನ್ನು ಹೊಂದಿದೆ ಅದು TX ಅನ್ನು ಹೊಂದಿದೆ ಅದು GND ಯನ್ನು ಹೊಂದಿದೆ ಹಾಗು ಅದು Vcc ಯನ್ನು ಹೊಂದಿದೆ ನಾನು GND ಯೊಂದಿಗೆ Vcc TX ಹಾಗು RX ಪಿನ್ ಗಳೊಂದಿಗೆ ಕನೆಕ್ಟ್ ಮಾಡುತ್ತೇನೆ ಇವು ನಾವು ಕೆಲಸ ಮಾಡುತ್ತಿದ್ದ STM ಮೈಕ್ರೋಕಂಟ್ರೋಲರ್ ನ ಪಿನ್ ಗಳಾಗಿವೆ ಮೊದಲಿಗೆ ನಾವು ಕೇವಲ ಇವೆರಡನ್ನು ಕನೆಕ್ಟ್ ಮಾಡುತ್ತೇವೆ ಹಾಗು ನಾವು ಈ ಮೈಕ್ರೋ ಕಂಟ್ರೋಲರ್ ನಿಂದ ಡೇಟಾವನ್ನು ನಮ್ಮ ಡಿವೈಸ್ ಗೆ ಕಳುಹಿಸುತ್ತೇವೆ ಈ ಕೆಲಸವನ್ನು ಮಾಡಲು ಸಹ ನಿಮಗೆ ಇನ್ನೊಂದು ವಸ್ತು ಬೇಕಾಗುತ್ತದೆ ಇನ್ನೊಂದು ವಸ್ತು ಎಂದರೆ ನೀವು ಬ್ಲೂಟೂತ್ ಟರ್ಮಿನಲ್ ಅನ್ನು ಇನ್ಸ್ಟಾಲ್ ಮಾಡಬೇಕು ನಾನು ಅದಕ್ಕೆ ಸ್ವಲ್ಪ ತಡವಾಗಿ ಬರಲಿದ್ದೇನೆ ಮೊದಲಿಗೆ ನಾನು ನಾವು ಮಾಡಬೇಕಾದ ಕನೆಕ್ಷನ್ ಅನ್ನು ತೋರಿಸುತ್ತೇನೆ ನಾನು ಹೇಳಿದ ಹಾಗೆ ಇದು Vcc ಇದು ಇಲ್ಲಿ ಕನೆಕ್ಟ್ ಆಗಿದೆ ಇದು ಗ್ರೌಂಡ್ ಇದು STM ಬೋರ್ಡ್ ನ ಗ್ರೌಂಡ್ ಪಿನ್ ಕನೆಕ್ಟ್ ಆಗಿದೆ ಹಾಗು ನಂತರ ನಮ್ಮ ಬಳಿ TX ಹಾಗು RX ಇದೆ TX ವು ಪೋರ್ಟ್ D2 ಗೆ ಕನೆಕ್ಟ್ ಆಗಿದೆ ಹಾಗು RX ವು D8 ಗೆ ಕನೆಕ್ಟ್ ಆಗಿದೆ ಒಮ್ಮೆ ನಿಮ್ಮ ಈ ಬ್ಲೂಟೂತ್ ಮೋಡ್ಯುಲ್ ಕನೆಕ್ಟ್ ಆದರೆ ನಿಮ್ಮ ಬಳಿ ಬ್ಲೂಟೂತ್ ಟರ್ಮಿನಲ್ ಸಹ ಇರಬೇಕು ಸೋ ನಾನು ಮೊದಲೇ ಬ್ಲೂಟೂತ್ ಟರ್ಮಿನಲ್ ಅನ್ನು ಇನ್ಸ್ಟಾಲ್ ಮಾಡಿದ್ದೇನೆ ಇದು ನಾನು ಇನ್ಸ್ಟಾಲ್ ಮಾಡಿರುವ ಬ್ಲೂಟೂತ್ ಟರ್ಮಿನಲ್ ಆಗಿದೆ ಸೋ ಇಲ್ಲಿ ನೀವು ಸ್ಕ್ಯಾನ್ ಮಾಡಬಹುದು ಹಾಗು ನಂತರ ಅದು ಸ್ಕ್ಯಾನ್ ಮಾಡುತ್ತದೆ ಹಾಗು ನಿಜವಾಗಿ ಸುತ್ತಮುತ್ತಲಿನ ಡಿವೈಸ್ ಗಳನ್ನು ಡಿಸ್ಪ್ಲೇ ಮಾಡುತ್ತದೆ ನೀವು ನೋಡಬಹುದು ನಾನು ಈ LED ಯನ್ನು ಕನೆಕ್ಟ್ ಮಾಡಿದಾಗ ಬ್ಲಿಂಕ್ ಆಗುತ್ತದೆ ಬೇಸಿಕ್ ಆಗಿ ಇದರ ಅರ್ಥ ಅದು ಕನೆಕ್ಷನ್ ಗಾಗಿ ತಯಾರಾಗಿದೆ ಅದು ಯಾವುದೇ ಹತ್ತಿರದ ವಸ್ತುಗಳೊಂದಿಗೆ ಕನೆಕ್ಟ್ ಆಗಬಹುದು ಈಗ ಇದು ನನ್ನ ಡಿವೈಸ್ ಇದು ನನ್ನ ಮೊಬೈಲ್ ಡಿವೈಸ್ ಇದನ್ನು ನಾನು ಮೊದಲಿಗೆ ಸ್ಕ್ಯಾನ್ ಮಾಡುತ್ತೇನೆ ಸೋ ನಾವು ಸ್ಕ್ಯಾನ್ ಮಾಡುತ್ತಿದ್ದೇವೆ ಹಾಗು ನೀವು ಕೇವಲ ಒಂದು ವಿಷಯವನ್ನು ಗಮನಿಸಿ LED ಯು ಈ ಬ್ಲೂಟೂತ್ ಮೋಡ್ಯುಲ್ ನಲ್ಲಿ ಬ್ಲಿಂಕ್ ಆಗುತ್ತಿದೆ ಅದು ಡಿವೈಸ್ ಅನ್ನು ಪಡೆಯಲಿಲ್ಲ ಎಂದು ಹೇಳುತ್ತದೆ ಈಗ ಅದು ಕೆಲವು ಡಿವೈಸ್ ಗಳನ್ನು ತೋರಿಸುತ್ತಿದೆ ನಾನು ಮೊದಲೇ ಕನೆಕ್ಟ್ ಮಾಡಿದ್ದೇನೆ ನೀವು ಪೇರ್ ಆಗಿರುವ ಡಿವೈಸ್ ಅನ್ನು ನೋಡಬಹುದು ಅದನ್ನು ಇಲ್ಲಿ ತೋರಿಸಲಾಗುತ್ತಿದೆ ಇದು ಪೇರ್ ಆದ ಡಿವೈಸ್ ಸೋ ನಾನು ಕೇವಲ HC 06 ಅನ್ನು ಸೆಲೆಕ್ಟ್ ಮಾಡುತ್ತೇನೆ ನಾನು ಕೇವಲ ಅದರ ಮೇಲೆ ಕ್ಲಿಕ್ ಮಾಡುತ್ತೇನೆ ಹಾಗು ನೀವು ಬರುವ ಒಂದು ಟರ್ಮಿನಲ್ ಅನ್ನು ನೋಡಿ ಈಗ ಏನಾಯಿತು ಎಂದು ನೋಡಿ ಒಮ್ಮೆ ಈ ಮೊಬೈಲ್ ನೊಂದಿಗೆ ಕನೆಕ್ಷನ್ ವು ಆದ ನಂತರ LED ಯು ಬ್ಲಿಂಕ್ ಆಗುವುದನ್ನು ನಿಲ್ಲಿಸುತ್ತದೆ ಈಗ ನಾನು ನಿಮಗೆ ಮತ್ತೊಂದು ಸಲ ಕನೆಕ್ಷನ್ ಅನ್ನು ಸ್ವಿಚ್ ಆಫ್ ಮಾಡಿ ತೋರಿಸುತ್ತೇನೆ ಹಾಗು ನೀವು ನೋಡಬಹುದು LED ಬ್ಲಿಂಕ್ ಆಗಲು ಪ್ರಾರಂಭಿಸಿದೆ ಸೋ ಅದು ಈಗ ಕನೆಕ್ಷನ್ ಗಾಗಿ ತಯಾರಾಗಿದೆ ಹಾಗು ನಾನು ಮತ್ತೊಮ್ಮೆ ಕನೆಕ್ಟ್ ಮಾಡಿದಾಗ ಅದು ನಿಲ್ಲುತ್ತದೆ ಇದರ ಅರ್ಥ ಅದು ಕನೆಕ್ಟ್ ಆಗಿದೆ ಎಂದಾಗಿದೆ ಈಗ ನಾನು ಎರಡು ಮೆಸೇಜ್ ಗಳನ್ನು ಬ್ಲೂಟೂತ್ ಮೂಲಕ ಮೈಕ್ರೋಕಂಟ್ರೋಲರ್ ನಿಂದ ಕಳುಹಿಸುತ್ತೇನೆ ಸೋ ನೀವು ನೋಡಬಹುದು ಎರಡು ಮೆಸೇಜ್ ಗಳು ಬಂದಿವೆ ಈ ರೀತಿಯಾಗಿ ನೀವು ನಿಜವಾಗಿ ಒಂದು ಬ್ಲೂಟೂತ್ ಮೋಡ್ಯುಲ್ ಅನ್ನು ಬೇರೆ ಯಾವುದೇ ಡಿವೈಸ್ ನೊಂದಿಗೆ ಕನೆಕ್ಟ್ ಮಾಡಬಹುದು ಹಾಗು ನಂತರ ನೀವು ಡೇಟಾವನ್ನು ನಿಮ್ಮ ಮೈಕ್ರೋಕಂಟ್ರೋಲರ್ ಹಾಗು ಈ ಕಮ್ಯುನಿಕೇಟ್ ಮಾಡುವ ಡಿವೈಸ್ ನಿಂದ ಬೇರೆ ಯಾವುದೇ ಮೊಬೈಲ್ ಡಿವೈಸ್ ಗೆ ಕಳುಹಿಸಬಹುದು ಇವತ್ತು ನಾನು ನಿಮಗೆ ಇನ್ನೊಂದು ಪ್ರಯೋಗವನ್ನು ತೋರಿಸುತ್ತೇನೆ ಇದರಲ್ಲಿ ಆಕ್ಸೆಲೆರೋಮೀಟರ್ ಅನ್ನು ನಾನು ತೋರಿಸಿರುವ ಬ್ಲೂಟೂತ್ ಕನೆಕ್ಷನ್ ನೊಂದಿಗೆ ಇಂಟಿಗ್ರೇಟ್ ಮಾಡುತ್ತೇನೆ ಹಾಗು ನಂತರ ನಾವು ಯಾವುದೇ ಆಬ್ಜೆಕ್ಟ್ ನ ಓರಿಯೆಂಟೇಷನ್ ಅನ್ನು ಅನಲೈಸ್ ಮಾಡುತ್ತೇವೆ ಸೋ ನಾನು ಏನು ಮಾಡುತ್ತೇನೆ ಆಕ್ಸೆಲೆರೋಮೀಟರ್ ವು x y z ಕೋ ಆರ್ಡಿನೇಟ್ ಗಳನ್ನು ಪಡೆಯುತ್ತದೆ ನಂತರ ಮೈಕ್ರೋಕಂಟ್ರೋಲರ್ ವು ಬೇಕಾಗುವ ಕೆಲಸವನ್ನು ಮಾಡುತ್ತದೆ ಅದು ರಿಸೀವ್ ಆಗಿರುವ ಕೋಆರ್ಡಿನೇಟ್ ಗಳನ್ನು ಅನಲೈಸ್ ಮಾಡಿ ಡಿವೈಸ್ ವು ಫ್ಲಾಟ್ ಆಗಿದೆಯೋ ಅಥವಾ ಡಿವೈಸ್ ವು ವರ್ಟಿಕಲ್ ಆಗಿ ಮೇಲ್ಮುಖವಾಗಿದೆಯೋ ಅಥವಾ ವರ್ಟಿಕಲ್ ಆಗಿ ಕೆಳಮುಖವಾಗಿದೆಯೋ ಅಥವಾ ಹೊರಿಜಾಂಟಲ್ ಆಗಿ ಎಡಕ್ಕೆ ಇದೆಯೋ ಅಥವಾ ಹೊರಿಜಾಂಟಲ್ ಆಗಿ ಬಲಕ್ಕೆ ಇದೆಯೋ ಎಂಬುದನ್ನು ಚೆಕ್ ಮಾಡುತ್ತದೆ ಸೋ ನೀವು ನೋಡಿ ಇದು ಆಕ್ಸೆಲೆರೋಮೀಟರ್ ಇದು 5 ಪಿನ್ ಗಳನ್ನು ಹೊಂದಿದೆ ಸೋ ಈ ಪಿನ್ ಗಳೆಂದರೆ Vcc x y z ಹಾಗು GND ನಾನು ಇದನ್ನು ಬ್ರೆಡ್ ಬೋರ್ಡ್ ಗೆ ಕನೆಕ್ಟ್ ಮಾಡುತ್ತೇನೆ ಅದರಲ್ಲಿ ನಾನು ಕನೆಕ್ಷನ್ ಅನ್ನು ಮೊದಲೇ ಮಾಡಿದ್ದೇನೆ ನೀವು ನೋಡಬಹುದು ನಾನು ಇದನ್ನು GND ಯೊಂದಿಗೆ ಕನೆಕ್ಟ್ ಮಾಡಿದ್ದೇನೆ ನಾನು ಇದನ್ನು GND ಯೊಂದಿಗೆ ಕನೆಕ್ಟ್ ಮಾಡಿದ್ದೇನೆ ಹಾಗು ನಂತರ xyz ಹಾಗು ಬ್ಲೂಟೂತ್ ಕನೆಕ್ಷನ್ ಅನ್ನು ನಾವು ಮೊದಲೇ ನೋಡಿದ್ದೇವೆ ಹಾಗು ನೀವು ನೋಡಬಹುದು ಬ್ಲೂಟೂತ್ ನಲ್ಲಿ ಈ ಕೆಂಪು LED ಯು ಬ್ಲಿಂಕ್ ಆಗುತ್ತಿದೆ ಇದರ ಅರ್ಥ ಅದು ಕನೆಕ್ಷನ್ ಗಾಗಿ ತಯಾರಾಗಿದೆ ಆದರೆ ಡಿವೈಸ್ ವು ಇಷ್ಟರವರೆಗೆ ಕನೆಕ್ಟ್ ಆಗಲಿಲ್ಲ ಈಗ ನಾವು ಪ್ರೋಗ್ರಾಂ ಅನ್ನು ಮಾಡಿರುವ ರೀತಿಯಲ್ಲಿ ನಾವು ಡಿವೈಸ್ ಅನ್ನು ಈ ರೀತಿಯಲ್ಲಿ ಇಟ್ಟರೆ ಇದರ ಅರ್ಥ ವರ್ಟಿಕಲ್ ಆಗಿ ಮೇಲ್ಮುಖವಾಗಿದೆ ನೀವು ಒಂದು ವೇಳೆ ಈ ರೀತಿ ಮಾಡಿದರೆ ಅದು ವರ್ಟಿಕಲ್ ಆಗಿ ಕೆಳಮುಖವಾಗಿರುತ್ತದೆ ಹಾಗು ನೀವು ನಿಮ್ಮ ಎಡಕ್ಕೆ ತಿರುಗಿದರೆ ಅದು ಹೊರಿಜಾಂಟಲ್ ಆಗಿ ಎಡಕ್ಕೆ ಇದೆ ಎಂದು ತೋರಿಸುತ್ತದೆ ಹಾಗು ನೀವು ಇದನ್ನು ಮಾಡಿದಾಗ ಅದು ಹೊರಿಜಾಂಟಲ್ ಆಗಿ ಬಲಕ್ಕೆ ಎಂದಾಗುತ್ತದೆ ಸೋಈಗ ನಾನು ಮೊದಲಿಗೆ ಬೇಕಾಗಿರುವುದನ್ನು ಮಾಡುತ್ತೇನೆ ಇದು ಬ್ಲೂಟೂತ್ ನೊಂದಿಗಿನ ಕನೆಕ್ಷನ್ ನಾವು ಮೊದಲೇ ನೋಡಿದ್ದೇವೆ ಹಾಗು ಈ ಕನೆಕ್ಷನ್ ಅನ್ನು ನಾನು ಆಕ್ಸೆಲೆರೋಮೀಟರ್ ನೊಂದಿಗೆ ಮಾಡಿದ್ದೇನೆ ಹಾಗು ನಾನು ಹೇಳಿದ್ದೇನೆ ನಾವು ಎರಡು ಸೆಟ್ ಗಳ ಕೋಡ್ ಅನ್ನು ಹಾಕಿದ್ದೇವೆ ಒಂದು ಕೋಡ್ ಗೆ ಅದು ನಿರಂತರವಾಗಿ ನಿರ್ದಿಷ್ಟವಾದ ಡಿವೈಸ್ ನ ಓರಿಯೆಂಟೇಷನ್ ಏನು ಎಂಬುದನ್ನು ಕಳುಹಿಸುತ್ತಿರುತ್ತದೆ ಹಾಗು ಮುಂದಿನ ಪ್ರೊಗ್ರಾಮ್ ನಲ್ಲಿ ಯಾವಾಗ ಓರಿಯೆಂಟೇಷನ್ ವು ಚೇಂಜ್ ಆಗುತ್ತದೆಯೋ ಆಗ ಮಾತ್ರ ಅದು ಡೇಟಾವನ್ನು ಬ್ಲೂಟೂತ್ ಮೋಡ್ಯುಲ್ ಮೂಲಕ ಕಳುಹಿಸುತ್ತದೆ ಸೋ ಮೊದಲಿಗೆ ನಾನು ಬ್ಲೂಟೂತ್ ಮೋಡ್ಯುಲ್ ಗೆ ಕನೆಕ್ಟ್ ಮಾಡುತ್ತೇನೆ ನೀವು ಅದು ಇನ್ನೂ ಬ್ಲಿಂಕ್ ಆಗುತ್ತಿರುವುದನ್ನು ನೋಡಬಹುದು ಹಾಗು ಈಗ ನಾನು ಕನೆಕ್ಷನ್ ಅನ್ನು ಮಾಡುತ್ತೇನೆ ಹಾಗು ನೀವು ನೋಡಬಹುದು ಅದು ಈಗ ಸ್ಟೇಬಲ್ ಆಗಿದೆ ಹಾಗು ಈಗ ಯಾವ ಮೆಸೇಜ್ ಅನ್ನು ಡಿಸ್ಪ್ಲೇ ಮಾಡಲಾಗುತ್ತಿದೆ ಎಂಬುದನ್ನು ನೋಡಿ ಡಿವೈಸ್ ವು ಫ್ಲಾಟ್ ಆಗಿದೆ ಸೋ ಅದು ಫ್ಲಾಟ್ ಮೇಲ್ಮೈ ಯಲ್ಲಿದೆ ಈಗ ನಾನು ಈ ಡಿವೈಸ್ ಅನ್ನು ವರ್ಟಿಕಲ್ ಆಗಿ ಕೆಳಮುಖವಾಗಿ ಮಾಡುತ್ತೇನೆ ಈಗ ಅದು ಡಿವೈಸ್ ವು ವರ್ಟಿಕಲ್ ಆಗಿ ಕೆಳಮುಖವಾಗಿದೆ ಹಾಗು ಈಗ ಫ್ಲಾಟ್ ಆಗಿದೆ ಪ್ರತಿ 2 ಸೆಕೆಂಡ್ ಗಳಿಗೊಮ್ಮೆ ಅದು ಇದನ್ನು ಕಳುಹಿಸುತ್ತಿರುತ್ತದೆ ಈಗ ಮತ್ತೊಮ್ಮೆ ನಾನು ಅದನ್ನು ವರ್ಟಿಕಲ್ ಆಗಿ ಮೇಲ್ಮುಖವಾಗಿದೆ ಇದನ್ನು ಈ ಟರ್ಮಿನಲ್ ನಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತಿದೆ ಹಾಗು ನಂತರ ನಾನು ಅದನ್ನು ಹೊರಿಜಾಂಟಲ್ ಆಗಿ ಎಡಕ್ಕೆ ನಾನು ಎಡಬದಿಗೆ ಮಾಡಿದ್ದೇನೆ ಹಾಗು ಈಗ ನಾನು ಅದನ್ನು ಹೊರಿಜಾಂಟಲ್ ಆಗಿ ಬಲಕ್ಕೆ ಮಾಡುತ್ತೇನೆ ನೀವು ನೋಡಬಹುದು ಅದು ಈಗ ಹೊರಿಜಾಂಟಲ್ ಆಗಿ ಬಲಕ್ಕೆ ಆಗಿದೆ ಸೋ ಇವೆಲ್ಲಾ ಕೆಲವು ಓರಿಯೆಂಟೇಷನ್ ಗಳಾಗಿವೆ ನಾವು ಇದನ್ನು x y z ಆಕ್ಸಿಸ್ ಗೆ ಅನುಗುಣವಾಗಿ ಮಾಡಿದ್ದೇವೆ ನಾವು ಮೊದಲೇ x y z ಆಕ್ಸಿಸ್ ನಲ್ಲಿ ನಮಗೆ ಯಾವ ವ್ಯಾಲ್ಯೂಗಳು ಸಿಗುತ್ತವೆ ಎಂಬುದನ್ನು ನೋಡಿದ್ದೇವೆ ಹಾಗು ನಾವು ಹೇಗೆ ಆಕ್ಸೆಲೆರೋಮೀಟರ್ ಅನ್ನು ಇಲ್ಲಿ ಹಾಕಿದ್ದೇವೆಯೋ ಅದನ್ನು ಅವಲಂಬಿಸಿ ಅದಕ್ಕೆ ತಕ್ಕಂತೆ ನಾವು ಕೋಡ್ ಅನ್ನು ಬರೆದಿದ್ದೇವೆ ಸೋ ಇವು ಕೆಲವು ವಿಷಯಗಳು ನಾವು ಇದನ್ನು ಮಾಡುವಾಗ ಇವುಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಈಗ ನಾನು ಮತ್ತೊಮ್ಮೆ ಡಿಸ್ಕನೆಕ್ಟ್ ಮಾಡುತ್ತೇನೆ ಹಾಗು ನೀವು ನೋಡಬಹುದು ಅದು ಬ್ಲಿಂಕ್ ಆಗಲು ಪುನರಾರಂಭಿಸಿದೆ ಈಗ ಇನ್ನೊಂದು ಕೋಡ್ ಅನ್ನು ಡಂಪ್ ಮಾಡುತ್ತೇನೆ ಇದರಲ್ಲಿ ಅದು ಕೇವಲ ಡಿವೈಸ್ ನ ಓರಿಯೆಂಟೇಷನ್ ವು ಚೇಂಜ್ ಆದರೆ ಮಾತ್ರ ಚೇಂಜ್ ಆಗುತ್ತದೆ ಒಂದು ವೇಳೆ ಪೊಸಿಷನ್ ವು ಚೇಂಜ್ ಆಗದಿದ್ದರೆ ಅದು ಚೇಂಜ್ ಆಗುವುದಿಲ್ಲ ಅಥವಾ ಏನನ್ನೂ ಸೆಂಡ್ ಮಾಡುವುದಿಲ್ಲ ಈಗ ನಾನು ಡಿವೈಸ್ ಅನ್ನು ಚೇಂಜ್ ಮಾಡುತ್ತೇನೆ ಈಗ ನಾನು ಡಿವೈಸ್ ಅನ್ನು ವರ್ಟಿಕಲ್ ಆಗಿ ಚೇಂಜ್ ಮಾಡಿದ್ದೇನೆ ಈಗ ನೀವು ಹಿಂದಿನ ಪ್ರಯೋಗವನ್ನು ರೀಕಾಲ್ ಮಾಡಿದರೆ ಅದು ನಿರಂತರವಾಗಿ 2 ಸೆಕೆಂಡ್ ಗಳಿಗೆ ಅದು ವರ್ಟಿಕಲ್ ಆಗಿ ಮೇಲ್ಮುಖವಾಗಿದೆ ಎಂದು ಡಿಸ್ಪ್ಲೇ ಮಾಡುತ್ತದೆ ಆದರೆ ಈಗ ನಾನು ಅದನ್ನು ಡಿಸ್ಪ್ಲೇ ಮಾಡುತ್ತಿಲ್ಲ ನಾನು ಕೇವಲ ಚೇಂಜ್ ಆದಾಗ ಮಾತ್ರ ಡಿಸ್ಪ್ಲೇ ಮಾಡುತ್ತೇನೆ ಈಗ ನೀವು ನೋಡಿ ಡಿವೈಸ್ ವು ಫ್ಲಾಟ್ ಆಗಿದೆ ಎಂಬ ಮೆಸೇಜ್ ಅನ್ನು ಕಳುಹಿಸಲಾಗಿದೆ ಸೋ ಯಾವಾಗ ಈ ಡಿವೈಸ್ ನ ಓರಿಯೆಂಟೇಷನ್ ಅಥವಾ ಪೊಸಿಷನ್ ವು ಚೇಂಜ್ ಆಗುತ್ತದೋ ಅಂದರೆ ಓರಿಯೆಂಟೇಷನ್ ಆಗ ಮಾತ್ರ ಅಲ್ಲಿ ಮೆಸೇಜ್ ಬರುತ್ತದೆ ಇಲ್ಲವಾದಲ್ಲಿ ಬರುವುದಿಲ್ಲ ಸೋ ನಾವು ಏನನ್ನೂ ನಿರಂತರವಾಗಿ ಕಳುಹಿಸುತ್ತಿಲ್ಲ ನಾವು ಏನನ್ನಾದರು ಕೇವಲ ನಿರ್ದಿಷ್ಟ ಡಿವೈಸ್ ನ ಓರಿಯೆಂಟೇಷನ್ ವು ಬದಲಾದಾಗ ಮಾತ್ರ ಕಳುಹಿಸುತ್ತೇವೆ ಈಗ ಅದು ಹೊರಿಜಾಂಟಲ್ ಆಗಿ ಬಲಕ್ಕೆ ಇದೆ ಈಗ ಅದು ಮೇಲಕ್ಕೆ ಇದೆ ಹಾಗು ಅದು ಯಾವುದೇ ಮೆಸೇಜ್ ಅನ್ನು ಕಳುಹಿಸುವುದಿಲ್ಲ ಕೇವಲ ಈ ಡಿವೈಸ್ ನ ಪೊಸಿಷನ್ ವು ಚೇಂಜ್ ಆದಾಗ ಮಾತ್ರ ಇದರ ಕೋಡ್ ಅನ್ನು ಮೊದಲೇ ಡಿಸ್ಕಸ್ ಮಾಡಲಾಗಿದೆ ನಾನು ಕೇವಲ ಡೆಮೋವನ್ನು ತೋರಿಸಿದ್ದಾಗಿದೆ ಈ ಆಕ್ಸೆಲೆರೋಮೀಟರ್ ನ ಹಲವಾರು ಅಪ್ಲಿಕೇಶನ್ ಗಳಿವೆ ನಾನು ಈ ಹಿಂದೆ ಮೊದಲೇ ಡಿಸ್ಕಸ್ ಮಾಡಿರುತ್ತೇನೆ ಅಂದರೆ ನೀವು ಒಬ್ಬ ವ್ಯಕ್ತಿಯು ಒಂದು ದಿನದಲ್ಲಿ ನಡೆಯುವ ಸ್ಟೆಪ್ ಗಳನ್ನು ಲೆಕ್ಕ ಹಾಕಬಹುದು ಸೋ ನಾವು ಇದನ್ನು ಮೊದಲೇ ನೋಡಿದ್ದೇವೆ ಏನೆಂದರೆ ನಾವು ಆಕ್ಸೆಲೆರೋಮೀಟರ್ ಅನ್ನು ಬೇರೆ ಬೇರೆ ಪೊಸಿಷನ್ ನಲ್ಲಿ ಮೂವ್ ಮಾಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಮಾಡಿದಾಗ x y z ಗಳ ವ್ಯಾಲ್ಯೂ ವು ಚೇಂಜ್ ಆಗುತ್ತದೆ ಹಾಗು ನಾವು ಕುಳಿತುಕೊಂಡಿರುವಾಗ ಅಥವಾ ಮೆಲ್ಲನೆ ಹೋದಾಗ ವ್ಯಾಲ್ಯೂವು ಹೇಗೆ ಚೇಂಜ್ ಆಗುತ್ತದೆ ನೀವು ನಿಜವಾಗಿ ಈ ಎಲ್ಲಾ ವಿಷಯಗಳನ್ನು ಮನುಷ್ಯನ ಚಟುವಟಿಕೆಗಳನ್ನು ಟ್ರಾಕ್ ಮಾಡುವಾಗ ಗಮನದಲ್ಲಿರಿಸಿಕೊಳ್ಳಬೇಕು ಹಾಗು ಇದರ ಹಲವಾರು ಬೇರೆ ಅಪ್ಲಿಕೇಶನ್ ಗಳು ಸಹ ಇವೆ ಧನ್ಯವಾದಗಳು